ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಜೈವಿಕ ರಿಯಾಕ್ಟರ್ಗಳು ಉಪನ್ಯಾಸ ಸಂಖ್ಯೆ 11 ಕ್ಕೆ ಸುಸ್ವಾಗತ ಹಿ೦ದಿನ ಉಪನ್ಯಾಸದಲ್ಲಿ ನಾವು ಒಂದು ಸಮಸ್ಯೆಯನ್ನು ನಿಯೋಜಿಸಿದ್ದೇವೆ ಅಭ್ಯಾಸದ ಸಮಸ್ಯೆ 3 ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಅದನ್ನು ನಾವು ಪರಿಹರಿಸೋಣ ಸಮಸ್ಯೆಯ ಪ್ರಕಾರ ಒಂದು ಬ್ಯಾಚ್ ಜೈವಿಕ ರಿಯಾಕ್ಟರ್ನಲ್ಲಿ ಇನಾಕ್ಯುಲೇಷನ್ ನಂತರದ ಸಾಂದ್ರತೆಯು ಪ್ರತಿ ಲೀಟರ್ಗೆ 0 5 ಗ್ರಾಂ ಆಗಿತ್ತು ಲ್ಯಾಗ್ ಹಂತದ ಆರಂಭದಲ್ಲಿನ ಜೀವಕೋಶದ ಸಾಂದ್ರತೆಯು ಮತ್ತು ಲಾಗ್ ಹಂತದ ಪ್ರಾರಂಭವು ಇನಾಕ್ಯುಲೇಷನ್ ಆದ ತಕ್ಷಣ ಗಮನಾರ್ಹವಾಗಿ ಭಿನ್ನವಾಗಿರುವುದಿಲ್ಲ ಎಂಬ ಊಹೆಯ ಆಧಾರದ ಮೇಲೆ ಲ್ಯಾಗ್ ಹಂತವು ಸಾಮಾನ್ಯವಾಗಿ ಈ ಪರಿಸ್ಥಿತಿಗಳಲ್ಲಿ 20 ನಿಮಿಷಗಳವರೆಗೆ ಇರುತ್ತದೆ a ಪ್ರತಿ ಲೀಟರ್ಗೆ 4 ಗ್ರಾಂ ತಲುಪಲು ಅಗತ್ಯವಿರುವ ಸಮಯವನ್ನು ಅಂದಾಜು ಮಾಡಿ ಈ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಈ ಜೀವಿಯ ಸ್ಪೆಸಿಫಿಕ್ ಗ್ರೋಥ್ ರೇಟ್ 0 5 ಗಂಟೆಗಳ ವಿಲೋಮವಾಗಿದೆ ಮತ್ತು ಲಾಗ್ ಹಂತದಲ್ಲಿ ಜೀವಕೋಶದ ಸಾಂದ್ರತೆಯು ದ್ವಿಗುಣಗೊಳ್ಳಲು ಬೇಕಾದ ಸಮಯ ಭಾಗ ಬಿ ಆದ್ದರಿಂದ ನಾವು ಪರಿಹಾರವನ್ನು ನೋಡೋಣ ಕ್ಲೋಸ್ ಎಂಡ್ ಸಮಸ್ಯೆಗಳನ್ನು ಪರಿಹರಿಸಲು ನಾವು ನಮ್ಮ ಅದೇ ಪ್ರಶ್ನೆಗಳನ್ನು ಕೇಳುತ್ತೇವೆ ಇಲ್ಲಿ ಬೇಕಾಗಿರುವುದು ಭಾಗ a ಬ್ಯಾಚ್ ಬೆಳವಣಿಗೆಯಲ್ಲಿ 4 ಗ್ರಾಂ ಪರ್ ಲೀಟರ್ ತಲುಪಲು ಬೇಕಾದ ಸಮಯ ನಮಗೆ ತಿಳಿದಿರುವ ಅಥವಾ ಕೊಟ್ಟಿರುವ ಅಂಶವೆಂದರೆ ಇನಾಕ್ಯುಲೇಷನ್ ಮಾಡಿದ ತಕ್ಷಣದ ಜೀವಕೋಶದ ಸಾಂದ್ರತೆಯು ಪ್ರತಿ ಲೀಟರ್ಗೆ 0 5 ಗ್ರಾಂ ಆದ್ದರಿಂದ ಅದನ್ನು x ನಾಟ್ ಎಂದು ತೆಗೆದುಕೊಳ್ಳಬಹುದು ಲ್ಯಾಗ್ ಹಂತದಲ್ಲಿ ಜೀವಕೋಶಗಳ ಸಾಂದ್ರತೆಯಲ್ಲಿ ಹೆಚ್ಚಿನ ಬದಲಾವಣೆಗಳಿಲ್ಲ ಎಂದು ನಾವು ಊಹಿಸುತ್ತಿದ್ದೇವೆ ಆದ್ದರಿಂದ ಲಾಗ್ ಹಂತದ ಆರಂಭದಲ್ಲಿ ಜೀವಕೋಶದ ಸಾಂದ್ರತೆಯಾಗಿರುವ x ನಾಟ್ ಅನ್ನು ಪ್ರತಿ ಲೀಟರ್ಗೆ 0 5 ಗ್ರಾಂ ಎಂದು ತೆಗೆದುಕೊಳ್ಳಲಾಗುತ್ತದೆ ಲಾಗ್ ಹಂತದಲ್ಲಿ ಸ್ಪೆಸಿಫಿಕ್ ಗ್ರೋಥ್ ರೇಟ್ ಅನ್ನು 0 5 ಗಂಟೆಗಳ ವಿಲೋಮ ಎಂದು ನೀಡಲಾಗಿದೆ ಅದನ್ನು ನಾವು ಕಾನ್ಸ್ಟಂಟ್ ಆಗಿ ತೆಗೆದುಕೊಳ್ಳುತ್ತಿದ್ದೇವೆ ಲ್ಯಾಗ್ ಹಂತವು 20 ನಿಮಿಷಗಳು ಮತ್ತು ಅದು t ಜಿರೋ ಮತ್ತು ಇವು ನಮಗೆ ತಿಳಿದಿರುವ ಅಂಶಗಳು ನಮಗೆ ಏನು ಬೇಕು ಮತ್ತು ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಈಗ ಏನು ಬೇಕು ಎಂಬುದನ್ನು ತಿಳಿದಿರುವುದರೊಂದಿಗೆ ಹೇಗೆ ಸಂಪರ್ಕಿಸುವುದು ಜೀವಕೋಶಗಳ ಸಾಂದ್ರತೆ ಮತ್ತು ಬ್ಯಾಚ್ ಬೆಳವಣಿಗೆಯ ಸಮಯದ ಸಮೀಕರಣವನ್ನು ನಾವು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಪಡೆದುಕೊಂಡಿದ್ದೇವೆ ಸಮೀಕರಣ ಇದು 1 ಬೈ mu ln ಆಫ್ x ಬೈ x ನಾಟ್ ಪ್ಲಸ್ t ಜಿರೋ ಈಕ್ವಾಲ್ಸ್ ಟೈಮ್ ಆದ್ದರಿಂದ ನಮಗೆ ಇಲ್ಲಿ ಸಮಯ ಬೇಕು ನಮಗೆ ತಿಳಿದಿರುವ ಮೌಲ್ಯಗಳನ್ನು ಬದಲಿಸಿದರೆ ನಾವು 1 ಬೈ 0 5 mu ಅನ್ನು ಪಡೆಯುತ್ತೇವೆ mu ಕಾನ್ಸ್ಟಂಟ್ ಆಗಿದೆ ಮತ್ತು ಅದು 0 5 ಗಂಟೆಗಳ ವಿಲೋಮ ln 4 ಬೈ 0 5 ಪ್ಲಸ್ t ನಾಟ್ 20 ನಿಮಿಷಗಳು ಮತ್ತು ನಮ್ಮ ಸ್ಪೆಸಿಫಿಕ್ ಗ್ರೋಥ್ ರೇಟ್ ಗಂಟೆ ವಿಲೋಮದಲ್ಲಿತ್ತು ಆದ್ದರಿಂದ ನಾವು ಸ್ಥಿರವಾದ ಯೂನಿಟ್ಸಗಳೊಂದಿಗೆ ಕೆಲಸ ಮಾಡಬೇಕಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿಯೊಂದರ ಪದಗಳ ಯೂನಿಟ್ಸಗಳು ಒಂದೇ ಆಗಿರಬೇಕು ನಾವು ಅದನ್ನು ಪರಿಶೀಲಿಸಿದರೆ 20 ನಿಮಿಷಗಳನ್ನು ಗಂಟೆಗಳಂತೆ ಪರಿವರ್ತಿಸಬೇಕಾಗುತ್ತದೆ ಆದ್ದರಿಂದ ನಾವು ಅದನ್ನು 60ರಿಂದ ಭಾಗಿಸುತ್ತಿದ್ದೇವೆ 20 ನಿಮಿಷ ಬೈ 60 ನಿಮಿಷ ಅದು ಒಂದು ಗಂಟೆಯ ಮೂರನೇ ಭಾಗ 1 ಥರ್ಡ್ ಟೈಮ್ ಅದು ಅಗತ್ಯವಿರುವ ಸಮಯಕ್ಕೆ ಸಮನಾಗಿರುತ್ತದೆ ನಾವು ಯೂನಿಟ್ಸ ಗಳಲ್ಲಿ ಸ್ಥಿರತೆಯನ್ನು ಪರಿಶೀಲಿಸಿದ್ದೇವೆ ಪ್ರತಿಯೊಂದು ಪದದ ಯೂನಿಟ್ಸ ಒಂದೇ ಆಗಿರಬೇಕು ಮತ್ತು ಆದ್ದರಿಂದ 20 ಬೈ 60 ರ ಅಗತ್ಯವನ್ನು ನಾವು ನೋಡಿದ್ದೇವೆ ಪ್ರತಿ ಪದದ ಯೂನಿಟ್ಸ ಗಳನ್ನು ಸಮೀಕರಣದಲ್ಲಿ ಪರಿಶೀಲಿಸುವುದು ಮತ್ತು ಅದು ಒಂದೇ ಎಂದು ಖಚಿತಪಡಿಸಿಕೊಳ್ಳುವುದು ಯಾವಾಗಲೂ ಒಳ್ಳೆಯದು ಈ ಎಡಗೈ ಭಾಗವನ್ನು ನಾವು ಲೆಕ್ಕ ಹಾಕಿದರೆ ನಾವು t ಪಡೆಯುತ್ತೇವೆ ಅದು 4 49 ಗಂಟೆ ಅಥವಾ 269 3 ನಿಮಿಷಗಳಿಗೆ ಸಮನಾಗಿರುತ್ತದೆ ಇದು ಭಾಗ a ಸ್ಪೆಸಿಫಿಕ್ ಗ್ರೋಥ್ ರೇಟ್ 0 5 ಗಂಟೆಗಳ ವಿಲೋಮ ಇದ್ದಾಗ ಪ್ರತಿ ಲೀಟರ್ಗೆ 0 5 ಗ್ರಾಂ ಸಾಂದ್ರತೆಯಿಂದ ಪ್ರಾರಂಭವಾಗಿ ಲೀಟರ್ಗೆ 4 ಗ್ರಾಂ ಸಾಂದ್ರತೆಯನ್ನು ತಲುಪುವ ಸಮಯ ಭಾಗ b ಗೆ ಏನು ಬೇಕು ಲಾಗ್ ಹಂತದಲ್ಲಿ ಜೀವಕೋಶದ ಸಾಂದ್ರತೆಯು ದ್ವಿಗುಣಗೊಳ್ಳುಲು ಬೇಕಾಗುವ ಸಮಯ ನಮಗೆ ಏನು ತಿಳಿದಿದೆ ಅಥವಾ ನೀಡಲಾಗಿದೆ ನಮ್ಮ ಪರಿಭಾಷೆಯ ಪ್ರಕಾರ ಅದು x ಈಕ್ವಾಲ್ಸ್ ಟು ಟೂ ಟೈಮ್ಸ್ x ನಾಟ್ ಎಂದು ಬರೆಯಲ್ಪಟ್ಟಿದೆ ಸ್ಪೆಸಿಫಿಕ್ ಗ್ರೋಥ್ ರೇಟ್ 0 5 ಗಂಟೆಗಳ ವಿಲೋಮ ಆಗಿದೆ ಮತ್ತು ಈಗ ಏನು ಬೇಕು ಎಂಬುದನ್ನು ತಿಳಿದಿರುವುದರೊಂದಿಗೆ ಹೇಗೆ ಸಂಪರ್ಕಿಸುವುದು ನಾವು ಲಾಗ್ ಹಂತದ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಿರುವುದರಿಂದ ಲ್ಯಾಗ್ ಸಮಯ ಇಲ್ಲಿ ನಿಜವಾಗಿಯೂ ಅಪ್ರಸ್ತುತವಾಗಿದೆ ನಾವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಆದ್ದರಿಂದ 1 ಬೈ mu ln ಆಫ್ x ಬೈ x ನಾಟ್ t ಗೆ ಸಮನಾಗಿರುತ್ತದೆ ನಾವು ಪ್ಲಸ್ t ನಾಟ್ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇದು ವಾಸ್ತವವಾಗಿ ಬ್ಯಾಚ್ನ ಆರಂಭದಿಂದ ಬಂದ ಸಮಯ ಆದ್ದರಿಂದ ನಾವು ಇಲ್ಲಿ ತಿಳಿದಿರುವ ಲಾಗ್ ಹಂತದ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಿದ್ದೇವೆ ನಾವು ತಿಳಿದಿರುವ ವೇರಿಯೇಬಲ್ ಗಳನ್ನು ಬದಲಿಸಿದರೆ 1 ಬೈ mu 0 5 ಆಗಿದೆ ಇಲ್ಲಿ ಅಗತ್ಯವಿರುವ x 2x ನಾಟ್ ಬೈ X ನಾಟ್ ಆಗಿದೆ x ನಾಟ್ x ನಾಟ್ ರದ್ದುಗೊಳ್ಳಬಹುದು ಇದು ln2 ಆಗಿದೆ ಆದ್ದರಿಂದ ln 2 ಬೈ 0 5 ಟಿ ಗೆ ಸಮನಾಗಿರುತ್ತದೆ ln 2 0 693 ಆಗಿರುತ್ತದೆ 1 ಬೈ 0 5 ln 20 ಇದು ನೆನಪಿಟ್ಟುಕೊಳ್ಳಲು ಉತ್ತಮ ಸಂಖ್ಯೆ 0 693 ಸಾಮಾನ್ಯವಾಗಿ ದ್ವಿಗುಣಗೊಳ್ಳಲು ತೆಗೆದುಕೊಳ್ಳುವ ಸಮಯ 0 693 ಬೈ mu ಆದ್ದರಿಂದ t 1 39 ಗಂಟೆಗಳಿಗೆ ಸಮನಾಗಿರುತ್ತದೆ ಇದು ನೇರ ಪರಿಹಾರವಾಗಿತ್ತುನಿಮ್ಮಲ್ಲಿ ಹಲವರು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನನಗೆ ಅನ್ನಿಸುತ್ತದೆ ಮತ್ತು ಅಭ್ಯಾಸದಿಂದ ನಾವು ಹೆಚ್ಚು ಉತ್ತಮವಾಗುತ್ತೇವೆ ನಾವು ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇವೆ ಇದು ಚಿಕ್ಕದಾದ ಉಪನ್ಯಾಸ ಮತ್ತು ಸಮಸ್ಯೆಯ ಪರಿಹಾರವನ್ನು ತೋರಿಸುತ್ತದೆ ನಾವು ಮುಂದಿನ ಉಪನ್ಯಾಸ ಪ್ರಾರಂಭಿಸಿದಾಗ ಮಾಡ್ಯೂಲ್ 3 ಮುಂದುವರಿಸೋಣ ಮತ್ತೆ ಸಿಗೋಣ